ನಾವು ಈಗ ವಿಕಿರಣ ಗಡಿ ಪರಿಸ್ಥಿತಿಗಳನ್ನು ನೋಡೋಣ ಈಗ ನಾನು ಆ ಒಂದು ಸಾಮಾನ್ಯ ತತ್ವಕ್ಕೆ ಪ್ರವೇಶಿಸುವ ಮೊದಲು ನಾವು ಡಿರಾಯ್ವ ಮಾಡೋಣ ಆದ್ದರಿಂದ ನನ್ನಲ್ಲಿ ಮಿತಿಯಿಲ್ಲದ ಮಾಧ್ಯಮವಿದೆ ಎಂದು ಭಾವಿಸೋಣ ನಮಗೆ ಈಗ ಮ್ಯಾಕ್ಸ್ವೆಲ್ನ ಸಮೀಕರಣಕ್ಕೆ ಪರಿಹಾರ ತಿಳಿದಿದೆ ಆದ್ದರಿಂದ ಈ ಅನ್ಬೌಂಡ್ ಮಾಧ್ಯಮವು ಹೆಲ್ಮ್ಹೋಲ್ಟ್ಜ್ ಸಮೀಕರಣವನ್ನು ಅನುಸರಿಸುತ್ತದೆ ಮತ್ತು ಇದಕ್ಕೆ ಪರಿಹಾರವೆಂದರೆ ಸಮತಲ ತರಂಗ ಪರಿಹಾರ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಪರಿಹಾರ ಏನು ನಾನು E ಪಡೆಯುವ ಪರಿಹಾರ ಯಾವುದು E ನಾಟ್ ನಾನು ಸಮಯ ಅವಲಂಬನೆಯನ್ನು ನಿರ್ಲಕ್ಷಿಸುತ್ತಿದ್ದೇನೆ ನಾವು ಈಗಾಗಲೇ ಅದನ್ನು ನೋಡಿಕೊಂಡಿದ್ದೇವೆ ಆದ್ದರಿಂದ ಇದು ಇಲ್ಲಿರುವ ಪ್ಲೇನ್ ವೇವ್ ಪರಿಹಾರವಾಗಿದೆ ಮತ್ತು ನಾನು ಮತ್ತು ನಾನು ಇದನ್ನು ಪ್ಲಗ್ ಮಾಡಿದರೆ ಇದು ಈ ಹೆಲ್ಮ್ಹೋಲ್ಟ್ಜ್ ಸಮೀಕರಣದ ಪರಿಹಾರದಿಂದ ಬರುತ್ತಿದೆ ಎಂದು ನೀವು ನೋಡಬಹುದು ಅದು ಒಂದೇ ರೀತಿಯಾಗಿ ತೃಪ್ತಿಪಡಿಸುತ್ತದೆ ಎಲ್ಲರಿಗೂ ಅದು ಮನವರಿಕೆಯಾಗಿದೆ ನಾನು ಡೆಲ್ ಸ್ಕ್ವೇರ್ ತೆಗೆದುಕೊಳ್ಳುವಾಗ ಮೊದಲ ಪದ ನಾನು kx2 ky 2 kz 2 ಅನ್ನು ಪಡೆಯಲಿದ್ದೇನೆ ಅದು ಇಲ್ಲಿ ಎರಡನೇ ಅವಧಿಗೆ ಸಮನಾಗಿರುತ್ತದೆ jkx ಮತ್ತೊಂದು ಉತ್ಪನ್ನದಲ್ಲಿ ಮೈನಸ್ ಆಗುತ್ತದೆ ಮತ್ತು ರದ್ದಾಗುತ್ತವೆ ಹೀಗಾಗಿ ನಾನು 0 ಪಡೆಯುತ್ತೇನೆ kx2 − ky 2 − kz 2 ಮತ್ತು ಇಲ್ಲಿಯೇ k 2 ಇದೆ ಅದು ಆದ್ದರಿಂದ ಇದು ಒಂದು ಪರಿಹಾರ ಎಂದು ನೀವು ಒಪ್ಪುತ್ತೀರಿ ಈಗ ನಾನು ಈ ಕೆಳಗಿನ ಪ್ರಶ್ನೆಯನ್ನು ಕೇಳುತ್ತೇನೆ ಇದು ಕೂಡ ಪರಿಹಾರವೇ ಆದ್ದರಿಂದ ನಾನು E ಎಂದು ಕರೆಯುತ್ತೇನೆ ನಾನು ಈ E0 ಅನ್ನು ಈಗ k ನ ಕಾರ್ಯವನ್ನಾಗಿ ಮಾಡುತ್ತೇನೆ ಆದ್ದರಿಂದ ನಾನು ಏನು ಮಾಡಿದ್ದೇನೆ ತರಂಗ ವೆಕ್ಟರ್ ಮೇಲೆ ಅವಲಂಬಿತವಾಗಿರುವ ವೈಶಾಲ್ಯವನ್ನು ನಾನು ಮಾಡಿದ್ದೇನೆ ಇದು ಕೆಲಸ ಮಾಡುತ್ತದೆಯೇ ಹಾಗಾಗಿ ಕೆಲವು ಬದಲಾವಣೆಗಳನ್ನು ನಾನು ಇಲ್ಲಿ ಮಾಡಬೇಕಾಗಿದೆ ಆದರೆ ನಾನು ಇದನ್ನು ಇಲ್ಲಿ ಬದಲಿಸಿದರೆ ಏನಾಗುತ್ತದೆ ಎಂದು ನೋಡೋಣ ಮೊದಲ ಪದ ಏನು ಮಾಡಲಿದೆ ಪ್ರಾದೇಶಿಕ ಪದಗಳು ∇2 ಪ್ರಾದೇಶಿಕ ಪದಗಳು ಮಾತ್ರ ಇದು ನನಗೆ ∇2 ಮಾತ್ರ ಯಾವುದರ ಮೇಲೆ ಕಾರ್ಯನಿರ್ವಹಿಸಲಿದೆ ವಿದ್ಯಾರ್ಥಿ e−jkr ಆದ್ದರಿಂದ ನಾನು ಇಲ್ಲಿಂದ ಏನು ಪಡೆಯುತ್ತೇನೆ ನನಗೆ ಮೈನಸ್ ಸಿಗುತ್ತದೆ ವಿದ್ಯಾರ್ಥಿ − kx2 − ky2 − kz2 − kx2 − ky2 − kz2 ಸರಿ ಎರಡನೇ ಪದದ ಬಗ್ಗೆ ಏನು ವಿದ್ಯಾರ್ಥಿ k2 k2 ಆದ್ದರಿಂದ ಅದು ರದ್ದುಗೊಳ್ಳುತ್ತದೆಯೇ ತುಂಬಾ ಸರಳವಾಗಿ − kx2 − ky2 − kz2 ಆದ್ದರಿಂದ ಮೊದಲ ಪದವು ನನಗೆ − kx2 − ky2 − kz2 ಅನ್ನು ನೀಡಲಿದೆ ನಾನು ಈ k ಅನ್ನು ಬರೆಯುತ್ತಿದ್ದೇನೆ ವಿದ್ಯಾರ್ಥಿ k x k y k z kx ky kz ವೆಕ್ಟರ್ ಆದ್ದರಿಂದ ಮೊದಲ ಪದವು ನನಗೆ kx2 − ky 2 − kz 2 ನೀಡುತ್ತದೆ ಮತ್ತು ಎರಡನೇ ಪದಕ್ಕೆ ಏನಾಗುತ್ತದೆ ವಿದ್ಯಾರ್ಥಿ ಮೈನಸ್ ಜೆ ಸ್ಕ್ವೇರ್ ಬೈ ಆದ್ದರಿಂದ ಇಲ್ಲಿ ಸ್ವಲ್ಪಮಟ್ಟಿನ ಸಮಸ್ಯೆ ಏನೆಂದರೆ ನಾನು k ಅನ್ನು ಏಕೀಕರಣದ ವೇರಿಯೇಬಲ್ ಮತ್ತು ಸಮೀಕರಣದಲ್ಲಿನ ಸ್ಥಿರ k ಎರಡನ್ನೂ ಬಳಸುತ್ತಿದ್ದೇನೆ ಆದ್ದರಿಂದ ಬಹುಶಃ ಅದು ಕೆಟ್ಟ ಕಲ್ಪನೆ ಆದ್ದರಿಂದ ನಾನು ಏನು ಮಾಡಬೇಕು ನಾವು k ಅನ್ನು ಬಳಸಬಾರದು ಎಂದು ನಾವು ಇದನ್ನು ಬೇರೆ ಯಾವುದನ್ನಾದರೂ ಕರೆಯೋಣ ಇದನ್ನು p ಎಂದು ಕರೆಯೋಣ ಇದು ಸರಿಯಾಗಿ ತೃಪ್ತಿಪಡಿಸುತ್ತದೆ ಎಂದು ಈಗ ನಾನು ಹೇಳಬಹುದೇ k2 ಆದ್ದರಿಂದ p ನ ವಿಭಿನ್ನ ಮೌಲ್ಯಗಳ ಮೇಲಿನ ಈ ಅವಿಭಾಜ್ಯವು ಏನನ್ನೂ ಮಾಡುವುದಿಲ್ಲ ಆದ್ದರಿಂದ ಇದು ಒಂದು ವೇಳೆ ಇದು ಪರಿಹಾರ ವಾದರೆ ಇದು ಸಹ ಪರಿಹಾರವಾಗಿದೆ ಹಾಗಾದರೆ ನನ್ನಲ್ಲಿರುವ ಈ ಸಾಮಾನ್ಯ ಸಮೀಕರಣದ ವ್ಯಾಖ್ಯಾನ ಏನು ವಿದ್ಯಾರ್ಥಿ ಸೂಪರ್ಪೋಸಿಷನ್ ವಿಭಿನ್ನ ಸಮತಲ ತರಂಗಗಳ ಸೂಪರ್ಪೋಸಿಷನ್ ಅದು ಸರಿಯಾಗಿದೆ ಇಲ್ಲಿ ವೈಶಾಲ್ಯವು ಬದಲಾಗುತ್ತದೆ ಇದು ಫೋರಿಯರ್ ರೂಪಾಂತರದ ಕಲ್ಪನೆಯಂತಿದೆ ವಿಭಿನ್ನ ಸಮತಲ ತರಂಗಗಳ ಸೂಪರ್ಪೋಸಿಷನ್ ಅನ್ನು ತೆಗೆದುಕೊಳ್ಳಿ ಆದ್ದರಿಂದ ಇದರ ಹಿಂದಿನ ಸಾಮಾನ್ಯ ಆಲೋಚನೆಯೆಂದರೆ ಮುಕ್ತ ಜಾಗದಲ್ಲಿ ಪ್ರಯಾಣಿಸುವ ಯಾವುದೇ ತರಂಗವನ್ನು ಸಮತಲ ತರಂಗಗಳ ಸಂಗ್ರಹವಾಗಿ ನಾನು ಬರೆಯಬಹುದು ವಿದ್ಯಾರ್ಥಿ ಆದ್ದರಿಂದ ಇದು ಎಲ್ಲಾ ವಿಭಿನ್ನ ಪ್ರಾದೇಶಿಕ ಆವರ್ತನದಲ್ಲಿ ಬೇರ್ಪಟ್ಟಂತಿದೆ ಹೌದು ಪ್ರಾದೇಶಿಕ ಆವರ್ತನವು ಒಮೆಗಾ ಟಿ ಅಲ್ಲ ಅದು ಒಂದೇ ಆಗಿರುತ್ತದೆ ವಿದ್ಯಾರ್ಥಿ ಬಾಹ್ಯಾಕಾಶದಲ್ಲಿ ಕೆಲವು ಕಾರ್ಯಗಳು ಅವುಗಳನ್ನು ಬೇರ್ಪಡಿಸುತ್ತವೆ ಅವುಗಳನ್ನು ಬೇರ್ಪಡಿಸುವುದು ಆದ್ದರಿಂದ ಈ ಗಡಿ ಸ್ಥಿತಿಯನ್ನು ಪಡೆಯಲು ಇದು ನಿಖರವಾಗಿ ಅಗತ್ಯವಿಲ್ಲ ಆದರೆ ಸರಿ ಹೊಂದಲು ಇದು ಉತ್ತಮ ಅಂತಃಪ್ರಜ್ಞೆಯಾಗಿದೆ ಆದ್ದರಿಂದ ನಾವು ಇದನ್ನು ಹಿನ್ನೆಲೆಯಲ್ಲಿ ಇಡುತ್ತೇವೆ ಆದ್ದರಿಂದ ಈಗ ನಾವು ಸಾಮಾನ್ಯ ದಿಕ್ಕಿನಲ್ಲಿ ಪ್ರಯಾಣಿಸುತ್ತಿರುವ kˆ ನಮ್ಮ ತರಂಗಕ್ಕೆ ಹಿಂತಿರುಗಿ ನೋಡೋಣ ಆದ್ದರಿಂದ ಒಂದು ನಾವು ಏಕರೂಪದ ಮಾಧ್ಯಮ ವೆಂದು ಹೇಳೋಣ ಸಮತಲ ತರಂಗವು ಸರಿಯಾಗಿ ಚಲಿಸುತ್ತಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾನು ∇ × H ನ್ನು ಮಾಡಿದಾಗ ಆದ್ದರಿಂದ ∇ × H ಯಾವುದು ಸಮಾನವಾಗಿರುತ್ತದೆ jωμ ಕ್ಷಮಿಸಿ ಕ್ಷಮಿಸಿ ಹೌದು ಆದ್ದರಿಂದ ಇದು ಮೈನಸ್ ಆದ್ದರಿಂದ ಇದು jωμ ಸಂಪೂರ್ಣ εE ವೆಕ್ಟರ್ ಇಲ್ಲ ಇದು ಇದು ನನ್ನಲ್ಲಿದೆ ಈಗ H ಎಂಬುದು ನಿಮಗೆ ತಿಳಿದಿರುವುದು ಯಾವ ರೂಪದಲ್ಲಿದೆ ವಿದ್ಯಾರ್ಥಿ ಹೆಚ್ ನಾಟ್ r ಇದು ನಮಗೆ ತಿಳಿದಿದೆ H ನ ಕರ್ಲ್ ಯಾವ ರೀತಿಯ ಪದಗಳನ್ನು ಹೊಂದಿದೆ ಆದ್ದರಿಂದ ಇಲ್ಲಿ ಕರ್ಲ್ ಯಾವ ರೀತಿಯ d dx ಪದಗಳನ್ನು ಹೊಂದಿದೆ ವಿದ್ಯಾರ್ಥಿ d dy d dy ವಿದ್ಯಾರ್ಥಿ d dz ಮತ್ತು ddz ಸರಿ ಆದ್ದರಿಂದ ನಾನು ∇ × H ಮತ್ತು H ಅನ್ನು ಮೌಲ್ಯಮಾಪನ ಮಾಡಲು ಪ್ರಯತ್ನಿಸಿದಾಗ ನಾನು ಈ ಅಭಿವ್ಯಕ್ತಿಯನ್ನು ಇಲ್ಲಿ ಮಾಡಿದಾಗ ಈ ರೂಪದ ಆದ್ದರಿಂದ ಅದು ∂ ∂x ಅನ್ನು ಎದುರಿಸಿದಾಗಲೆಲ್ಲಾ ಏನಾಗುತ್ತದೆ ವಿದ್ಯಾರ್ಥಿ ಜೆಕೆಎಕ್ಸ್ dx ಭಾಗ ಇರುವಲ್ಲೆಲ್ಲಾ jkx ಇಲ್ಲಿಂದ ಹೊರಬರುತ್ತದೆ ಅದೇ ರೀತಿ ಈ ಉತ್ಪನ್ನಗಳು ಎದುರಾದಾಗಲೆಲ್ಲಾ jky ಮತ್ತು jkz ಇರುತ್ತದೆ ಆದ್ದರಿಂದ ಡೆಲ್ ಕ್ರಾಸ್ ಹಾಕುವ ಕ್ರಿಯೆ ಈ ಸಮನಾದ ಸಮತಲ ತರಂಗಕ್ಕಾಗಿ ಯವಾಗಲೂ ನೀವು ಈ ಸರಳೀಕರಣವನ್ನು ಮಾಡಬಹುದು ನಿಮ್ಮ ಅನ್ಡರ್ ಗ್ರಾಡ್ EM ಕೋರ್ಸ್ನಲ್ಲಿ ಈ ಸರಳೀಕರಣವನ್ನು ನಿಮ್ಮಲ್ಲಿ ಹಲವರು ನೋಡಿರಬಹುದು ಸಮತಲ ತರಂಗಕ್ಕಾಗಿ ನಾನು ∇ × ಇದನ್ನು-jk ವೆಕ್ಟರ್ ಬದಲಾಯಿಸಬಹುದು ನಾನು ನಿಮಗೆ ಅದರ ಅಂತಃಪ್ರಜ್ಞೆಯನ್ನು ನೀಡಿದ್ದೇನೆ ಆದರೆ ನೀವು ಮಾಡಬಹುದು ಅದನ್ನು ಕಟ್ಟುನಿಟ್ಟಾಗಿ ನೀವೇ ಮುಂದುವರೆಸಿ ವಿದ್ಯಾರ್ಥಿ ಹೌದು ಸರ್ ಇದನ್ನು ನಾನು ಮೈನಸ್ ಎಂದು ಬರೆಯಬಹುದು − jkkˆ × H→ ಆದ್ದರಿಂದ ನಾವು ಏನು ಮಾಡಲಿದ್ದೇವೆ ಎಂದು ನೀವು ನೇರವಾಗಿ ನೋಡಬಹುದು ಸಮತಲ ತರಂಗವು ತೃಪ್ತಿಪಡಿಸುವ ಅಭಿವ್ಯಕ್ತಿ ಇದು ಸರಿ ಆದ್ದರಿಂದ ಒಂದು ಅಭಿವ್ಯಕ್ತಿ ಸಮತಲ ತರಂಗದಿಂದ ತೃಪ್ತಿಗೊಂಡಿದೆ ಹಾಗಾದರೆ ಎಡಗೈ ಕಡೆ ಏನು ವ್ಯುತ್ಪನ್ನವನ್ನು ಹೊಂದಿದೆ ಬಲಗೈ ಕಡೆ ಯಾವುದು ಇದು H ನಲ್ಲಿ ರೇಖೀಯವಾಗಿದೆಯೇ ಅದು H ನಲ್ಲಿ ರೇಖೀಯವಾಗಿದೆ ಯಾವುದೇ ವಿಶೇಷ ಉತ್ಪನ್ನಗಳು ಇಲ್ಲ ಅಥವಾ ಯಾವುದೂ ಸರಿ ಇಲ್ಲ ಅಲ್ಲಿ ಕೆಲವು ಇತರ ಸ್ಥಿರಾಂಕಗಳಿವೆ ಆದ್ದರಿಂದ ನಾನು ಹೊಂದಿದ್ದ 1 ಡಿ ಯಲ್ಲಿ ಇದೇ ಮೂಲ ಕಲ್ಪನೆ ಇದೆ ಸಮತಲ ತರಂಗ dudx ಪಾಲಿಸಿದ ಅಭಿವ್ಯಕ್ತಿ u ಗೆ ಅನುಪಾತದಲ್ಲಿತ್ತು ಅದೇ ಪರಿಸ್ಥಿತಿ ಇಲ್ಲಿ ಸಂಭವಿಸಲಿದೆ ∇ × H ಸಹಜವಾಗಿ H ಗೆ ಅನುಪಾತದಲ್ಲಿರುತ್ತದೆ ಮತ್ತು ಇಲ್ಲಿ ಹೆಚ್ಚಿನ ವಾಹಕಗಳು ಇವೆ ಆದರೆ ಗಡಿ ಸ್ಥಿತಿಯನ್ನು ಪಡೆಯಲು ನಾವು ಬಳಸುವ ಮೂಲ ಕಲ್ಪನೆ ಇದು ಸರಿನಾ ಆದ್ದರಿಂದ ನಾವು ವೆಕ್ಟರ್ ಅನ್ನು ಸೆಳೆಯೋಣ ಆದ್ದರಿಂದ ಇದು ನನ್ನ k ವೆಕ್ಟರ್ ಆಗಿದೆ ಆದ್ದರಿಂದ ಎಲ್ಲಿಯವರೆಗೆ ತರಂಗ ಇಲ್ಲಿ ಪ್ರಯಾಣಿಸುತ್ತಿದೆ ನನ್ನ E ಮತ್ತು H ಸಮತಲ ತರಂಗಕ್ಕಾಗಿ ಆರ್ಥೋಗೋನಲ್ ದಿಕ್ಕುಗಳಲ್ಲಿ ಇರಲಿದೆ ಆದ್ದರಿಂದ ಯಾವುದೇ ಸಮಯದಲ್ಲಿ ನೀವು ನನ್ನನ್ನು ಕೇಳಿದರೆ ಈ ಅಭಿವ್ಯಕ್ತಿ ಸರಿಯಾಗಿದೆ ಈಗ ನಾವು ಹಿಂತಿರುಗಿ ನೋಡೋಣ ಮತ್ತು ನಾವು ಸರಿಯಾದ ರೀತಿಯ ಬಗ್ಗೆ ಚಿಂತಿಸಬೇಕಾದ ಪದ ಯಾವುದು ಎಂದು ನೋಡೋಣ ಆದ್ದರಿಂದ ನಾವು ಯಾವ ರೀತಿಯ ಪದವನ್ನು ಚಿಂತೆ ಮಾಡಬೇಕೆಂಬುದು ಇಲ್ಲಿ ಚುಕ್ಕೆಗಳ ಭಾಗವಾಗಿದೆ TM ಹೇಗಾದರೂ ನನ್ನ ಆಯ್ಕೆಯಾಗಲಿದೆ ನಾನು ಉಳಿದಿರುವುದು ಈ ಅಭಿವ್ಯಕ್ತಿ ಸರಿ ಈಗ ಈ ಅಭಿವ್ಯಕ್ತಿ ಮಾಡಬಹುದು ಈ ಕೆಳಗಿನ ರೀತಿಯಲ್ಲಿ ಪುನಃ ಬರೆಯಲಾಗುತ್ತದೆ ಆದ್ದರಿಂದ ನನಗೆ a × b · c ಇದೆ ಸರಿ ನಾನು ಆ ಕ್ರಾಸ್ ಮತ್ತು ಚುಕ್ಕೆ ಕ್ರಮವನ್ನುವಿನಿಮಯ ಮಾಡಿಕೊಂಡರೆ ಏನಾಗುತ್ತದೆ ವಿದ್ಯಾರ್ಥಿ ನಕಾರಾತ್ಮಕ ಚಿಹ್ನೆ ನಕಾರಾತ್ಮಕ ಚಿಹ್ನೆ ಆದ್ದರಿಂದ ಈ ಅಭಿವ್ಯಕ್ತಿಯನ್ನು ಸಹ ಹೀಗೆ ಬರೆಯಬಹುದು ನಾನು ಇದನ್ನು ಈ ಚುಕ್ಕೆಯಂತೆ ಬರೆಯಬಹುದೇ ಆದ್ದರಿಂದ ಡಾಟ್ 2 ಮೈನಸ್ ಚಿಹ್ನೆಗಳು ಮತ್ತು ನಾನು ಒಂದೇ ಅಭಿವ್ಯಕ್ತಿ ಪಡೆಯುತ್ತೇನೆ ಆದ್ದರಿಂದ ಅದು ಮೊದಲು ಆಗುತ್ತಿತ್ತು ಮತ್ತು a × b − b × a ಆದ್ದರಿಂದ n ಮಧ್ಯಕ್ಕೆ ಸರಿಯಾಗಿ ಬರುತ್ತದೆ ಆದ್ದರಿಂದ ನಾನು ನಿಜವಾಗಿಯೂ ಚಿಂತೆ ಮಾಡಬೇಕಾದ ಅಭಿವ್ಯಕ್ತಿ ಈ ವ್ಯಕ್ತಿ ಇಲ್ಲಿದ್ದಾನೆ ಆದ್ದರಿಂದ ಇದು ಏನು ಎಂದು ನಮಗೆ ತಿಳಿಸಿ ಈ ಅಭಿವ್ಯಕ್ತಿಯನ್ನು ಇಲ್ಲಿ ಮತ್ತೆ ಬರೆಯಿರಿ ಆದ್ದರಿಂದ ನಾನು nˆ × 1 εr∇ × H ಅನ್ನು ಹೊಂದಿದ್ದೇನೆ ಇದು ನಾನು ನೋಡಿಕೊಳ್ಳುವ ಉಳಿದದ್ದನ್ನು ಒಪ್ಪಿಕೊಳ್ಳುವ ಒಂದು ಅಂದಾಜು ಇದು ನಾನು ಪಡೆಯಲು ಬಯಸುವ ಪದವಾಗಿದೆ ಆದ್ದರಿಂದ ನಾನು ಇಲ್ಲಿ ಏನು ಮಾಡಬಹುದು ಆದ್ದರಿಂದ ನಾನು ಈಗ ಹೇಳುವುದೇನೆಂದರೆ ಇಲ್ಲಿ ನನ್ನ ಗಡಿರೇಖೆ ಹೀಗಿದೆ ಎಂದು ನಾನು ಭಾವಿಸಿದರೆ ಇದು ಅಧಿಕ ನಂಬಿಕೆ ಎಂದು ಕರೆಯಲ್ಪಡುತ್ತದೆ ಸಮತಲದ ತರಂಗವು ಇದನ್ನು ಸಾಮಾನ್ಯ ಘಟನೆಯಲ್ಲಿ ಹೊಡೆಯುತ್ತಿದೆ ನಂತರ ಯಾವ ಯಾವ ದಿಕ್ಕಿಗೆ ಹೋಗುತ್ತದೆ ಈ ಚುಕ್ಕೆಗಳ ಸಾಲು ನನ್ನ ಗಡಿ ಸರಿ ಆದ್ದರಿಂದ ಇದು ನನ್ನ ಅಲೆ ಈ ಪ್ರದೇಶದ ಒಳಗೆ ಇದೆ ಹಾಗಾದರೆ ನನ್ನ n ಹ್ಯಾಟ್ ಯಾವ ಮಾರ್ಗವಾಗಿದೆ ಆದ್ದರಿಂದ ನಾನು ಹೇಳುತ್ತಿರುವುದು ನನ್ನ ಬಳಿ ಈ ಚುಕ್ಕೆಗಳ ಸಾಲು ಇದೆ ಇದು ಕಂಪ್ಯೂಟೇಶನಲ್ ಡೊಮೇನ್ ಆಗಿದೆ ಇದು ಕಂಪ್ಯೂಟೇಶನಲ್ ಡೊಮೇನ್ ನಾನು ಪ್ಲೇನ್ ತರಂಗವನ್ನು ಹೊಂದಿದ್ದೇನೆ ಅದು ಈ ದಿಕ್ಕಿನಲ್ಲಿ ಪ್ರಯಾಣಿಸುತ್ತಿದೆ ಅದು ಗಡಿಯನ್ನು ಹೊಡೆಯುವುದನ್ನು ಸಾಮಾನ್ಯವಾಗಿ ಯಾವ ದಿಕ್ಕಿನಲ್ಲಿ n ಹ್ಯಾಟ್ ಆಗಿದೆ ಸರಿ ಈ ವಿಶೇಷ ಸಂದರ್ಭದಲ್ಲಿ ಮಾತ್ರ ಈ ವಿಶೇಷ ಸಂದರ್ಭದಲ್ಲಿ nˆ ಸಹ ಇರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾನು ಈ ವಿಶೇಷ ಪ್ರಕರಣಕ್ಕಾಗಿ ಮಾತ್ರ ಮಾಡಬಹುದು ಇದನ್ನು ಬದಲಾಯಿಸಿ ನಾನು ಬರೆಯಬಹುದಾದಂತೆ ನಾನು ಇದನ್ನು ಏನು ಬರೆಯಬಹುದು ಹಾಗೆ ಇದು nˆ × 1 εr ಮತ್ತು ಉಳಿದದ್ದನ್ನು ಈ ವ್ಯಕ್ತಿಯಿಂದ ಬದಲಾಯಿಸಿ ಆದ್ದರಿಂದ jknˆ × H ಆದ್ದರಿಂದ ಇದು ನಿಜ ಸಮತಲ ತರಂಗ Γ ಕ್ಕೆ ಹೊಡೆಯುವುದು ಆದ್ದರಿಂದ ಇದು ನನ್ನ Γ ಆಗಿತ್ತು ಸಾಮಾನ್ಯವಾಗಿ ಏಕೆ ಏಕೆಂದರೆ ನಾನು ನನ್ನ ಯುನಿಟ್ ವೆಕ್ಟರ್ ಅನ್ನು kˆ t ಯುನಿಟ್ ಸಾಮಾನ್ಯ ವೆಕ್ಟರ್ nˆ ನಿಂದ ಸರಳವಾಗಿ ಬದಲಾಯಿಸಿದ್ದೇನೆ ಆದ್ದರಿಂದ ಈ ಹಕ್ಕನ್ನು ಯಾರೂ ಆಕ್ಷೇಪಿಸಲು ಸಾಧ್ಯವಿಲ್ಲ ವಿದ್ಯಾರ್ಥಿ ಮೊತ್ತ ಇಲ್ಲ ಇದು εr ಒಂದು ಏಕರೂಪದ ಮಾಧ್ಯಮಕ್ಕಾಗಿ ನಾನು ಅಂದರೆ ಎಪ್ಸಿಲಾನ್ ಆರ್ ಬಾಹ್ಯಾಕಾಶದ ಕಾರ್ಯವಲ್ಲ ಇಲ್ಲಿ ಏಕೆ ಏಕೆಂದರೆ εr ಇದು ಬಾಹ್ಯಾಕಾಶದ ಕಾರ್ಯವಲ್ಲ ಆಗ ನಾನು ಸುರಕ್ಷಿತವಾಗಿ ಪರಿಹಾರ ಸಮತಲ ತರಂಗ ಸರಿಯಾಗಿದೆ ಎಂದು ಉಹಿಸಬಹುದು ಏಕರೂಪದ ಮಾಧ್ಯಮಕ್ಕಾಗಿ ಮ್ಯಾಕ್ಸ್ವೆಲ್ನ ಸಮೀಕರಣವು e jk→·r→ ಈ ರೂಪದ ಸಮತಲ ತರಂಗ ಪರಿಹಾರವನ್ನು ನೀಡುತ್ತದೆ ಎಂದು ನಮಗೆ ತಿಳಿದಿದೆ ವಿದ್ಯಾರ್ಥಿ ಆದ್ದರಿಂದ ಇದು ε ಗಡಿಯಲ್ಲಿದೆ ಇದು ε ಗಡಿಯ ನೆರೆಹೊರೆಯಲ್ಲಿದೆ ವಿದ್ಯಾರ್ಥಿ ಅಂದರೆ ನಿರ್ವಾತ ಇದು ನಿರ್ವಾತವಾಗಬಹುದು ಅಥವಾ ಇದು ನೀರಿನಂತಹ ಏಕರೂಪದ ಮಾಧ್ಯಮವಾಗಿರಬಹುದು ಅಥವಾ ನೀವು ನೀರಿನ ಅಡಿಯಲ್ಲಿ ಪ್ರಯಾಣಿಸುವ ರೇಡಾರ್ ತರಂಗ ಮತ್ತು ನೀರಿನ ಅಡಿಯಲ್ಲಿ ಆಂಟೆನಾವನ್ನು ಹೊಂದಿರುವಿರಿ ಎಂದು ಹೇಳೋಣ ಆದ್ದರಿಂದ ಇದು ನೀರಿನ ಏಕರೂಪದ ಎಪ್ಸಿಲಾನ್ ಆಗಿದೆ ಆದರೆ ನಾನು ಮಾತನಾಡುತ್ತಿರುವುದು ಮೊದಲನೆಯದಾಗಿ ನಾನು ಸಮತಲ ತರಂಗವನ್ನು ಹೊಂದಿರಬೇಕು ಮತ್ತು ಎಲ್ಲಾ ಸಮತಲ ತರಂಗಗಳ ನಂತರ ಸಾಮಾನ್ಯವಾಗಿ ಗಡಿಯನ್ನು ಹೊಡೆಯಬೇಕು ಆದ್ದರಿಂದ ನಾವು FEM ಲೆಕ್ಕಾಚಾರಗಳನ್ನು ಮಾಡುವಾಗ ನಾನು ಅರ್ಥೈಸಿಕೊಳ್ಳುವುದನ್ನು ನೀವು ಗಮನಿಸಿದರೆ ನಾವು ಚದುರುವ ವಸ್ತುವನ್ನು ಹೊಂದಿದ್ದೇವೆ ಮತ್ತು ಸ್ವಲ್ಪ ಪ್ರಮಾಣದ ನಿರ್ವಾತದಿಂದ ಸುತ್ತುವರಿಯುತ್ತೇವೆ ಮತ್ತು ನಂತರ ಕಂಪ್ಯೂಟೇಶನಲ್ ಡೊಮೇನ್ ಅನ್ನು ಕೊನೆಗೊಳಿಸುತ್ತೇವೆ ವಿದ್ಯಾರ್ಥಿ ಇದನ್ನು ಕೊನೆಗೊಳಿಸಲಾಗುತ್ತದೆ ಸ್ವಲ್ಪ ಪ್ರಮಾಣದ ಗಾಳಿ ಇದೆ ವಿದ್ಯಾರ್ಥಿ ಆದ್ದರಿಂದ ಅದು kˆ ಆಗಿದೆ ಮತ್ತು nˆ ಅವುಗಳು ಇಲ್ಲ ನಾವು ಮಾಡುತ್ತಿರುವುದು ಆದ್ದರಿಂದ ಇದು ಇಲ್ಲಿ ನನ್ನ ವಿಮಾನ ಎಂದು ಹೇಳೋಣ ಈಗ ನಾನು ನನ್ನ ಕಂಪ್ಯೂಟೇಶನಲ್ ಡೊಮೇನ್ ಅನ್ನು ಎಲ್ಲಿ ಸೆಳೆಯಬೇಕು ಎಂಬುದು ನಾನು ವಿಮಾನದೊಂದಿಗೆ ಬಿಗಿಯಾಗಿ ಹೊಂದಿಕೊಳ್ಳಬೇಕು ಅಥವಾ ಅದನ್ನು ಸ್ವಲ್ಪ ಸರಿಯಾಗಿ ವಿಸ್ತರಿಸಬೇಕೆ ಆದ್ದರಿಂದ ಅದು ಗಣನೀಯವಾಗಿ ಅಸಮರ್ಥ ಆದರೆ ಸುಲಭವಾದ ಕೆಲಸವೆಂದರೆ ನನ್ನ ಡೊಮೇನ್ ಅನ್ನು ಈ ರೀತಿ ಮಾಡುವುದು ಆದ್ದರಿಂದ ನಾನು ಇದನ್ನು ಮಾಡಿದಾಗ ನಾನು ಈ ಎಲ್ಲ ಮುಕ್ತ ಜಾಗವನ್ನು ವಿವೇಚಿಸಬೇಕಾಗಿದೆ ಮತ್ತು ಅದು ನಾನು ಪಾವತಿಸುವ ಬೆಲೆಯಾಗಿದೆ ಮತ್ತು ಮಾಡುವುದರಿಂದ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವುವು ಎಂಬುದರ ಕುರಿತು ನಾವು ನಂತರ ಬರುತ್ತೇವೆ ಆದರೆ ನಾನು ಈಗ ಎಲ್ಲಿಯಾದರೂ ಗಡಿಯ ಹತ್ತಿರ ನೋಡಿದಾಗ ಇದರ ಮುಕ್ತ ಸ್ಥಳ ಮ್ಯಾಕ್ಸ್ವೆಲ್ನ ಸಮೀಕರಣವು ಬಾಹ್ಯಾಕಾಶ ಮುಕ್ತ ಸ್ಥಳ ಅಥವಾ ಏಕರೂಪದ ಜಾಗದ ಪ್ರತಿಯೊಂದು ಹಂತದಲ್ಲೂ ತೃಪ್ತಿ ಹೊಂದಬೇಕು ಏಕೆಂದರೆ ನಾನು ಸಮತಲ ತರಂಗವನ್ನು ಪಡೆಯುತ್ತೇನೆ ಆದ್ದರಿಂದ ಈ ಸಮತಲ ತರಂಗವು ಸಾಮಾನ್ಯವಾಗಿ ಗಡಿಯನ್ನು ಹೊಡೆಯುತ್ತಿದ್ದರೆ ಸಾಮಾನ್ಯ ಪರಿಹಾರವು ಮತ್ತಷ್ಟು ಮಾನ್ಯವಾಗಿರುತ್ತದೆ ಆಗ ಈ ಅಭಿವ್ಯಕ್ತಿ ಬಲವಾಗಿರುತ್ತದೆ ಆದ್ದರಿಂದ ಇದನ್ನು ನಿಮ್ಮದು ಎಂದು ಕರೆಯಲಾಗುತ್ತದೆ ನೀವು ವಿಕಿರಣ ಗಡಿ ಸ್ಥಿತಿ ಅಥವಾ 1 ನೇ ಕ್ರಮ ಎಂದು ಕರೆಯುತ್ತೀರಿ ವಿದ್ಯಾರ್ಥಿ ಆದ್ದರಿಂದ ನೀವು ಅರ್ಥೈಸುವ ಗಡಿರೇಖೆ ಹೊರಗಿನದು ಯಾವುದೇ ಗಡಿರೇಖೆ ಎಂದರೆ ಹೊರಗಿನ ಗಡಿರೇಖೆ ಹೊರಗಿನ ಗಡಿ ಹೀರಿಕೊಳ್ಳುವ ಗಡಿ ಸ್ಥಿತಿ ಸರಿನಾ εr ನಾವು ಯಾಕೆ ನಾವು 1 εr ಏಕೆ ಇರಿಸುತ್ತಿದ್ದೇವೆ ವಿದ್ಯಾರ್ಥಿಇಲ್ಲ ನಾವು ಯಾಕೆ ಹಾಗಾದರೆ ಏಕೆ ಆದ್ದರಿಂದ ಇಲ್ಲಿರುವ ಪ್ರಶ್ನೆ ನಾವು ಈ 1 εr ಅನ್ನು ಏಕೆ ಇಡುತ್ತಿದ್ದೇವೆ ವಿದ್ಯಾರ್ಥಿ ಇಲ್ಲ ನಾವು r ಬಗ್ಗೆ ಏಕೆ ಕಾಳಜಿ ವಹಿಸುತ್ತೇವೆ ಒಳ್ಳೆಯದು ಏಕೆಂದರೆ εr ಬಾಹ್ಯಾಕಾಶದ ಕಾರ್ಯವಾಗಿದ್ದರೆ ತಾಂತ್ರಿಕವಾಗಿ ಹೇಳುವುದಾದರೆ ನಾನು ಅಲ್ಲಿಗೆ ಪರಿಹಾರದಂತಹ ಸಮತಲ ತರಂಗವನ್ನು ಪಡೆಯದಿರಬಹುದು ಆದ್ದರಿಂದ ∇ × H ಅನ್ನು k × H ನಿಂದ ಬದಲಾಯಿಸುವ ಅಂದಾಜು ಮಾನ್ಯವಾಗಿರುವುದಿಲ್ಲ ಆದ್ದರಿಂದ ನಾನು ಇಲ್ಲಿದ್ದೇನೆ ಆದ್ದರಿಂದ ನಂಬಿಕೆಯ ದೊಡ್ಡ ಚಿಮ್ಮು ನನ್ನ ಬಲಗೈಯಲ್ಲಿ ಎಲ್ಲೆಡೆ ಈ ಅಭಿವ್ಯಕ್ತಿ ಇಲ್ಲಿದೆ ಆದ್ದರಿಂದ RHS ನ ದುರ್ಬಲ ರೂಪದಲ್ಲಿ ಅದನ್ನು ಬದಲಾಯಿಸಲಾಗುವುದು ಆದ್ದರಿಂದ ನಾನು ಮೊದಲು ಏನು ಹೊಂದಿದ್ದೇನೆ ನಾನು H ನ ಎಪ್ಸಿಲಾನ್ r ಕರ್ಲ್ ರಿಂದ Tm ಡಾಟ್ n ಹ್ಯಾಟ್ 1 ಅನ್ನು ಹೊಂದಿದ್ದೇನೆ ಇನ್ನೇನು d l ಇದು ನಾನು ಮೊದಲೇ ಹೊಂದಿದ್ದೆ ಮತ್ತು ಇದು ನಿಖರವಾದ ರೂಪವಾಗಿದೆ ಈಗ ನಾನು ಈ ಸಂಪೂರ್ಣ ಅಭಿವ್ಯಕ್ತಿ Tm ಡಾಟ್ ರಿಂದ ಅದನ್ನು ಬದಲಾಯಿಸುತ್ತಿದ್ದೇನೆ ಆದ್ದರಿಂದ ಇದು ಯಾವಾಗಲೂ ಸರಿಯೇ ವಿದ್ಯಾರ್ಥಿ ಇಲ್ಲ ಉತ್ತರ ಇಲ್ಲ ಅದು ಯಾವಾಗ ಸರಿಯಾಗಿಲ್ಲ ವಿದ್ಯಾರ್ಥಿ ಏಕೆಂದರೆ ಅದು ಸರಿಯಾಗಿಲ್ಲ ಆದ್ದರಿಂದ ತರಂಗದ ಪ್ರಸರಣದ ದಿಕ್ಕು nˆ ಗೆ ಸಮನಾಗಿಲ್ಲದಿದ್ದಾಗ ಮೊದಲನೆಯದು ಸರಿಯಾಗಿಲ್ಲ ಉದಾಹರಣೆಗೆ ನೀವು ಈ ವಿಮಾನವನ್ನು ಇಲ್ಲಿ ನೋಡಿದರೆ ಘಟನೆಯ ತರಂಗವು ಎಡಗೈಯಿಂದ ಬರುತ್ತಿದೆ ಎಂದು ಹೇಳೋಣ ಅದು ಈ ವಿಮಾನವನ್ನು ಇಲ್ಲಿಗೆ ಬಡಿಯುತ್ತದೆ ಎಂದು ನಿಮಗೆ ತಿಳಿದಿದೆ ಮತ್ತು ಈ ದಿಕ್ಕಿನಲ್ಲಿ ತರಂಗವು ಹೊರಟು ಹೋಗುತ್ತದೆ ಆದ್ದರಿಂದ ಆದ್ದರಿಂದ ಈಗ ಸಾಮಾನ್ಯವಾಗಿ nˆ ಆದರೆ ನಾನು ಏನು ಅಂದಾಜು ಮಾಡುತ್ತಿದ್ದೇನೆ ಎಲ್ಲವೂ ಸಾಮಾನ್ಯವಾಗಿ ಹೊಡೆಯುತ್ತಿದೆಯೆಂದು ನಾನು ಉಹಿಸುತ್ತಿದ್ದೇನೆ ಆದ್ದರಿಂದ ಆದರೆ ನಾನು ಇನ್ನೂ ಈ ಅಭಿವ್ಯಕ್ತಿಯನ್ನು ಬಳಸುತ್ತಿದ್ದೇನೆ ಆದ್ದರಿಂದ ಇದು ತುಂಬಾ ಸರಳವಾದ ಗಡಿ ಸ್ಥಿತಿಯ ಅನುಕೂಲಕ್ಕಾಗಿ ನಾನು ಪಾವತಿಸುತ್ತಿರುವ ಬೆಲೆ ನಾನು ಇಲ್ಲಿ ಬರೆದ ಈ ಅಭಿವ್ಯಕ್ತಿ ಕಾರ್ಯಗತಗೊಳಿಸಲು ತುಂಬಾ ಸರಳವಾಗಿದೆ ಸಮಸ್ಯೆಯೆಂದರೆ ಇದು ಸಾಮಾನ್ಯ ಘಟನೆಗಳಲ್ಲಿ ಮಾತ್ರ ನಿಖರವಾಗಿದೆ ಆದ್ದರಿಂದ ನಾನು ಈಗ ಕಂಪ್ಯೂಟೇಶನಲ್ ಡೊಮೇನ್ ಅನ್ನು ದೊಡ್ಡದಾಗಿ ಮತ್ತೂ ದೊಡ್ಡದಾಗಿ ಮಾಡಿದರೆ ಆದ್ದರಿಂದ ಇದು ಹೆಚ್ಚು ಹೆಚ್ಚು ನಿಖರವಾಗುತ್ತದೆ ಏಕೆಂದರೆ ಅಲೆಗಳು ಹೆಚ್ಚು ಕಡಿಮೆ ತಲುಪಲು ಪ್ರಾರಂಭವಾಗುತ್ತವೆ ಸಾಮಾನ್ಯವಾಗಿ ಒಂದು ದೊಡ್ಡ ವೃತ್ತದ ಬಗ್ಗೆ ಯೋಚಿಸಿ ಅದು ತಲುಪುವ ಯಾವುದೇ ತಲುಪುವಿಕೆಯು ಸಾಮಾನ್ಯವಾಗಿ ಒಂದು ಸೀಮಿತ ವಸ್ತುವನ್ನು ಉಹಿಸುತ್ತದೆ ಆದ್ದರಿಂದ ಅಸಾಧಾರಣವಾಗಿ ಏನನ್ನು ಹೊಡೆದರೂ ಅದು ಏನಾಗುತ್ತದೆ ಈ ಗಡಿ ಸ್ಥಿತಿಯು ನಿಖರವಾಗಿಲ್ಲದ ಕಾರಣ ಗಣಿತದ ಪ್ರತಿಬಿಂಬದ ಇರುತ್ತದೆ ಆದ್ದರಿಂದ ಏನಾಗಬಹುದು ಎಂದರೆ ಇದು ಈ ರೀತಿ ಹಿಟ್ ಆಗುತ್ತದೆ ಮತ್ತು ಅಂದಾಜಿನ ಕಾರಣದಿಂದಾಗಿ ಕೆಲವು ರೀತಿಯಲ್ಲಿ ಪ್ರತಿಫಲಿತ ನಿರ್ವಾತ ಸಿಗುತ್ತದೆ ನಾನು ಇದನ್ನು ಬಳಸಿದರೆ ಇದು ಅನಿವಾರ್ಯ ಆದ್ದರಿಂದ ಇದು ಏನು ಆದ್ದರಿಂದ ಅದಕ್ಕಾಗಿಯೇ ನಾನು ಇದನ್ನು ಏನೆಂದು ಕರೆಯುತ್ತೇನೆ ವಿದ್ಯಾರ್ಥಿ 1 ನೇ ಆರ್ಡರ್ ಗಡಿ ಸ್ಥಿತಿಯನ್ನು ಹೀರಿಕೊಳ್ಳುವ 1 ನೇ ಆದೇಶ ಸರಿ ಇದನ್ನು ಹೀರಿಕೊಳ್ಳುವ ಗಡಿ ಸ್ಥಿತಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದು ಹೊರಹೋಗುವ ಎಲ್ಲವನ್ನೂ ಹೀರಿಕೊಳ್ಳುತ್ತದೆ ವಿದ್ಯಾರ್ಥಿ ಯಾವುದೂ ಪ್ರತಿಫಲಿಸುತ್ತಿಲ್ಲ ಆದ್ದರಿಂದ ಯಾವುದೂ ಹಿಂದಕ್ಕೆ ಪ್ರತಿಫಲಿಸುತ್ತಿಲ್ಲ ಇದನ್ನು ಗಡಿ ಸ್ಥಿತಿಯನ್ನು ಹೀರಿಕೊಳ್ಳುವುದು ಎಂದು ಕರೆಯಲಾಗುತ್ತದೆ ಸರಿನಾ ಆದ್ದರಿಂದ ಈ nˆ kˆ ಗೆ ಸಮನಾಗಿಲ್ಲದಿದ್ದಾಗ ಸರಿಪಡಿಸಿ ಇದರ ಬಗ್ಗೆ ಮತ್ತೆ ಬೇರೆ ಏನು ಸರಿಯಾಗಿಲ್ಲ ಸರಿ ಇದು ಮುಖ್ಯ ವಿಷಯ ಆದ್ದರಿಂದ ಇದು ಸಂಖ್ಯಾತ್ಮಕ ಪ್ರತಿಫಲನಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ದೊಡ್ಡ ಕಂಪ್ಯೂಟೇಶನಲ್ ಡೊಮೇನ್ ಆದ್ದರಿಂದ ಜನರು ನಿರ್ಮಿಸಿದ್ದಾರೆ ಆದ್ದರಿಂದ ನೀವು ಈ k ಅನ್ನು ಸುಧಾರಿಸಲು ಬಯಸಿದರೆ ನಾವು ಅದನ್ನು ಇಲ್ಲಿ ಮಾಡುವುದಿಲ್ಲ ಎಂದು ಹೇಳೋಣ ಆದರೆ ಇದನ್ನು ಸುಧಾರಿಸಲು ನೀವು ಏನು ಮಾಡಲು ಪ್ರಯತ್ನಿಸುತ್ತೀರಿ ವಿದ್ಯಾರ್ಥಿ ಬದಲಾಯಿಸಿ ಎನನ್ನ ಬದಲಾಯಿಸೋದು ವಿದ್ಯಾರ್ಥಿ ಆಕಾರದ ಗಾತ್ರ ಸಾಮಾನ್ಯ ಘಟನೆಯಲ್ಲಿ ಯಾವಾಗಲೂ ಪ್ರತಿಫಲನಗಳನ್ನು ಪಡೆಯುತ್ತಿರುವ ಆಕಾರ ಗಾತ್ರವನ್ನು shape size ಬದಲಾಯಿಸಿ ನಾನು ನಿರ್ದಿಷ್ಟವಾಗಿ ಸಾಮಾನ್ಯ ಉದ್ದೇಶದ ಪರಿಹಾರಕವನ್ನು ಬರೆಯುತ್ತಿದ್ದರೆ ಅದು ಟ್ರಿಕಿ ಆಗುತ್ತದೆ ಅದು ಏಪ್ರಿಯೊರಿ ಎಂದು ನನಗೆ ತಿಳಿದಿಲ್ಲ ಒಳಗೆ ಹೋಗಲಿರುವ ಮೂಲದ ಆಕಾರ ಏನು ಆದ್ದರಿಂದ ಉದಾಹರಣೆಗೆ ನಾವು ಏನು ಮಾಡುತ್ತಿದ್ದೇವೆಂದರೆ ಪ್ರತಿಫಲನ 1 ಕೋನದಲ್ಲಿ 0 ಕ್ಕೆ ಹೋಗಬೇಕೆಂದು ನಾವು ಹೇರುತ್ತಿದ್ದೇವೆ ಎರಡನೇ ಕ್ರಮದ ಗಡಿ ಸ್ಥಿತಿಯು ಪ್ರತಿಫಲನವನ್ನು 2 ಕೋನಗಳಲ್ಲಿ 0 ಗೆ ಹೋಗಲು ನಿಮಗೆ ಅನುಮತಿಸುತ್ತದೆ 3 ನೇ ಕ್ರಮವು ಅದನ್ನು 3 ಕೋನಗಳಲ್ಲಿ ಮಾಡಲು ಅನುಮತಿಸುತ್ತದೆ ಮತ್ತು ಹೀಗೆ ಮುಂದುವರಿಯುತ್ತದೆ ಗಣಿತದ ರೂಪವು ಹೆಚ್ಚು ಹೆಚ್ಚು ಸಂಕೀರ್ಣವಾಗುತ್ತದೆ ಮತ್ತು ಉನ್ನತ ಕ್ರಮಾಂಕದ ಗಡಿ ಪರಿಸ್ಥಿತಿಗಳ ಗಣಿತದ ರೂಪವನ್ನು ನೀವು ನೋಡಿದಾಗ 1 ನೇ ಕ್ರಮಾಂಕದ ಗಡಿ ಪರಿಸ್ಥಿತಿಗಳಿಗೆ ಅಂಟಿಕೊಳ್ಳೋಣ ಮತ್ತು ನನ್ನ ಡೊಮೇನ್ ಅನ್ನು ಸ್ವಲ್ಪ ದೊಡ್ಡದಾಗಿಸುವ ಮೂಲಕ ಬೆಲೆಯನ್ನು ಪಾವತಿಸೋಣ ಆದ್ದರಿಂದ ಇದು ಸಾಮಾನ್ಯವಾಗಿ ಬಳಸುವ ಗಡಿ ಸ್ಥಿತಿ ಸರಿ ಆದ್ದರಿಂದ ನೀವು ಇದನ್ನು ಬರೆಯುವ ನಿಮ್ಮ ಮೊದಲ ಕೋಡ್ ಇದನ್ನು ಕಾರ್ಯಗತಗೊಳಿಸಿ ನಂತರ ಅದರ ಮೇಲೆ ಕೆಲಸ ಮಾಡುತ್ತದೆ ನಂತರ ನೀವು ಉನ್ನತ ಕ್ರಮಾಂಕದ ಗಡಿ ಸ್ಥಿತಿ ಸಂಖ್ಯೆ ಅನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ಹೀರಿಕೊಳ್ಳುವ ಪದವು ಏನಾಗುತ್ತಿದೆ ಎಂಬುದನ್ನು ಸ್ವಲ್ಪ ತಪ್ಪುದಾರಿಗೆಳೆಯುತ್ತಿದೆ ನಾವು ಒಂದು ತರಂಗವನ್ನು ಆರಿಸಿಕೊಳ್ಳದೆ ಹೊರಹೋಗುವ ಸ್ಥಿತಿಯನ್ನು ಅನುಕರಿಸುತ್ತಿದ್ದೇವೆ ಅದು ನಮ್ಮ ಮೂಲ ಪ್ರೇರಣೆಯಾಗಿದೆ ಏಕೆಂದರೆ ಈ ಅಭಿವ್ಯಕ್ತಿ ಸಮತಲ ತರಂಗದಿಂದ ಪಾಲಿಸಲ್ಪಟ್ಟ ಅಭಿವ್ಯಕ್ತಿಯಾಗಿದ್ದು ಅದು ಅಡೆತಡೆಯಿಲ್ಲದೆ ಹೋಗುತ್ತದೆ ಮತ್ತು ನಾನು ಗಣಿತವನ್ನು ಸೆಳೆಯುವಾಗ ಗಡಿ ನಂತರ ಏನೂ ಹಿಂತಿರುಗುವುದಿಲ್ಲ ಏಕೆಂದರೆ ಅದು ಭೌತಶಾಸ್ತ್ರವು ನನಗೆ ನೀಡಿದ ಸಮೀಕರಣವಾಗಿದೆ ವಿದ್ಯಾರ್ಥಿ ಆದ್ದರಿಂದ ಅದು ಆದ್ದರಿಂದ ನಾನು ಅಲ್ಲಿ ಪರಿಪೂರ್ಣವಾದ ಅಬ್ಸಾರ್ಬರ್ ಅನ್ನು ಹೊಂದಿದ್ದೇನೆ ಎಂದು ಭಾವಿಸಿದರೆ ಅದು ಹೀರಿಕೊಳ್ಳುತ್ತದೆ ಮತ್ತು ಅದೇ ಕೆಲಸವನ್ನು ಮಾಡುತ್ತದೆ ಎಂದು ಪ್ರತಿಬಿಂಬಿಸುವುದಿಲ್ಲ ಆದ್ದರಿಂದ ಕೆಲವು ಜನರು ಇದನ್ನು ಹೀರಿಕೊಳ್ಳುವ ಗಡಿ ಸ್ಥಿತಿ ಎಂದು ಕರೆಯುತ್ತಾರೆ ವಿದ್ಯಾರ್ಥಿ ಅವರು ಅದನ್ನು ಪಾಲಿಸಿದ್ದಾರೆಂದು ಹೇಳುತ್ತಾರೆ ಮತ್ತು ಹೊರಗೆ ಏನು ಎಂದು ನಿಮಗೆ ತಿಳಿದಿಲ್ಲ ಮತ್ತು ಏನೂ ಹಿಂತಿರುಗಲಿಲ್ಲ ಏನೂ ಹಿಂತಿರುಗಲಿಲ್ಲ ಆದ್ದರಿಂದ ಅದು ಸರಿಯಾಗಿದೆ ನಾನು ಡೊಮೇನ್ ಒಳಗೆ ಕುಳಿತಿದ್ದರೆ ಈ ವೀಕ್ಷಕರಿಗಾಗಿ ನಾನು ಇಲ್ಲಿ ನಿಂತಿದ್ದೇನೆ ಎಂದು ಭಾವಿಸಿ ಒಂದು ತರಂಗ ಏನಾಯಿತು ಅದು ಎಂದು ಹಿಂತಿರುಗಲಿಲ್ಲ ಅದರ ಬಗ್ಗೆ ಯೋಚಿಸುವ ಒಂದು ಮಾರ್ಗ ಯಾವುದು ಆದ್ದರಿಂದ ಗಡಿ ಸ್ಥಿತಿಯನ್ನು ಹೀರಿಕೊಳ್ಳುವ ಪದ